ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 6 ಗೆ ಸುಸ್ವಾಗತ ಸಾಫ್ಟ್ವೇರ್ ಅಭಿವೃದ್ಧಿಯ ತೊಂದರೆಗಳು ಯಾವುವು ಕೆಲವು ಕಾಂಪ್ಲೆಕ್ಸಿಟಿ ಗಳನ್ನು ನೋಡಿ ಸಾಫ್ಟ್ವೇರ್ ಅಭಿವೃದ್ಧಿಯ ಕೆಲವು ಕಾಂಪ್ಲೆಕ್ಸಿಟಿ ಗಳ ಮೂಲಗಳು ನಂತರ ಸಾಕಷ್ಟು ಉಪಕರಣಗಳು ಈ ಕಾಂಪ್ಲೆಕ್ಸಿಟಿ ಯನ್ನು ನಿಭಾಯಿಸಲು ಉಪಕರಣಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ಇಲ್ಲಿಯವರೆಗೆ ನೋಡಿದ್ದೇವೆ ಕೊನೆಯ ಮಾಡ್ಯೂಲ್ ಮಾಡ್ಯೂಲ್ 3 ನಲ್ಲಿ ನಾವು ಒಂದೆರಡು ಮಾದರಿ ವ್ಯವಸ್ಥೆಗಳ ರಚನೆಯನ್ನು ಅಧ್ಯಯನ ಮಾಡಿದ್ದೇವೆ ಮತ್ತು ಆ ಮಾದರಿ ವ್ಯವಸ್ಥೆಗಳ ಅಧ್ಯಯನದಿಂದ ರಚನೆಯನ್ನು ಹೊರತೆಗೆಯಲಾಗಿದೆ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ 5 ಮೂಲ ಗುಣಲಕ್ಷಣಗಳನ್ನು ನಾವು ಹೊರತೆಗೆದಿದ್ದೇವೆ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಅಗತ್ಯವಾಗಿ ಕ್ರಮಾನುಗತ ಸ್ವರೂಪದಲ್ಲಿರಬೇಕು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಪ್ರಿಮಿಟಿವ್ ಗಳ ವ್ಯಾಖ್ಯಾನ ಇರಬೇಕು ಅದರ ಘಟಕಗಳ ನಡುವೆ ಸೆಪರೇಷನ್ ಆಫ್ ಕನ್ಸರ್ನ್ಸ್ ಇರುತ್ತದೆ ವ್ಯವಸ್ಥೆಗಳಲ್ಲಿ ನಾವು ಕಂಡುಕೊಳ್ಳುವ ಕೆಲವು ಸಾಮಾನ್ಯ ಮಾದರಿಗಳು ಇರುತ್ತವೆ ಮತ್ತು ಅಭಿವೃದ್ಧಿಗೆ ನಾವು ಕೆಲವು ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳನ್ನು ವ್ಯಾಖ್ಯಾನಿಸಬೇಕಾಗುತ್ತದೆ ಅದರೊಂದಿಗೆ ಸಜ್ಜುಗೊಂಡಿರುವ ನಾವು ಈಗ ವಿನ್ಯಾಸ ಸಮಸ್ಯೆ ವಿಶ್ಲೇಷಣೆ ಮತ್ತು ವಿನ್ಯಾಸದ ಸಮಸ್ಯೆಗೆ ಹತ್ತಿರವಾಗಲು ಪ್ರಯತ್ನಿಸುತ್ತೇವೆ ಮತ್ತು ನಾವು ಕಾಂಪ್ಲೆಕ್ಸಿಟಿ ಯನ್ನು ಹೇಗೆ ಉತ್ತಮವಾಗಿ ನಿರ್ವಹಿಸುತ್ತೇವೆ ಎಂಬುದನ್ನು ನೋಡೋಣ ಆದ್ದರಿಂದ ಈ ಮಾಡ್ಯೂಲ್ ಪ್ರಾಥಮಿಕವಾಗಿ ಕಾಂಪ್ಲೆಕ್ಸಿಟಿ ಯನ್ನು ನಿರ್ವಹಿಸುವ ವಿಧಾನಗಳಿಗೆ ಸಂಬಂಧಿಸಿದೆ ನಿಮ್ಮ ಸ್ಲೈಡ್ ನ ಎಡಭಾಗದಲ್ಲಿರುವಂತೆ ಮಾಡ್ಯೂಲ್ ಔಟ್ಲೈನ್ ಆಗಿದೆ ಈಗ ಕಾಂಪ್ಲೆಕ್ಸಿಟಿ ಯನ್ನು ನಿಭಾಯಿಸುವ ವಿಷಯದಲ್ಲಿ ನಾವು ವಿಧಾನವನ್ನು 2 ಭಾಗಗಳಾಗಿ ವಿಂಗಡಿಸುತ್ತೇವೆ ಅಥವಾ ನಾವು ಕಾಂಪ್ಲೆಕ್ಸಿಟಿ ಯನ್ನು ನಿರ್ವಹಿಸಲು 2 ಭಾಗಗಳಿವೆ ಎಂದು ಕಂಡುಕೊಳ್ಳುತ್ತೇವೆ 1 ಆರ್ಗನೈಜ್ಡ್ ಕಾಂಪ್ಲೆಕ್ಸಿಟಿ ಎಂದು ನಾವು ಹೇಳಬಹುದು ಇದು ಒಂದು ರೀತಿಯ ಕಾಂಪ್ಲೆಕ್ಸಿಟಿ ಯಾಗಿದ್ದು ಅಲ್ಲಿ ನಾವು ರಚನೆಯನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ನಾವು ಮಾದರಿಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ನಾವು ಸಾಧನ ಪರಿಕರಗಳು ಮತ್ತು ಕಾರ್ಯವಿಧಾನಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಅದರ ಮೂಲಕ ನಾವು ಇಡೀ ಸಮಸ್ಯೆಯನ್ನು ಉತ್ತಮವಾಗಿ ಸಮೀಪಿಸಬಹುದು ಆದ್ದರಿಂದ ನಾವು ಅವುಗಳನ್ನು ಚರ್ಚಿಸುತ್ತೇವೆ ಮತ್ತು ಕೆಲವು ರೀತಿಯ ಅಂಗೀಕೃತ ರೂಪಕ್ಕೆ ಕಾಂಪ್ಲೆಕ್ಸ್ ವ್ಯವಸ್ಥೆಗೆ ಪ್ರಮಾಣಿತ ರೂಪಕ್ಕೆ ಕಾರಣವಾಗುತ್ತೇವೆ ಆದ್ದರಿಂದ ನಾವು ವಿನ್ಯಾಸಗೊಳಿಸಲು ಬಯಸುವ ಯಾವುದೇ ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ಅಂಗೀಕೃತ ರೂಪದಲ್ಲಿ ವ್ಯಕ್ತಪಡಿಸಲು ನಾವು ಪ್ರಯತ್ನಿಸುತ್ತೇವೆ ಮತ್ತು ಅದಕ್ಕಾಗಿಯೇ ಇದನ್ನು ಆರ್ಗನೈಜ್ಡ್ ಕಾಂಪ್ಲೆಕ್ಸಿಟಿ ಎಂದು ಕರೆಯಲಾಗುತ್ತದೆ ಇತರ ಭಾಗದ ಕಾಂಪ್ಲೆಕ್ಸಿಟಿ ದುರದೃಷ್ಟವಶಾತ್ ಇಂದು ಅದು ಅಸ್ತವ್ಯಸ್ತವಾಗಿದೆ ಮತ್ತು ಅದು ನಮ್ಮೊಂದಿಗೆ ವ್ಯವಹರಿಸಬೇಕಾಗಿದೆ ವಿಶ್ಲೇಷಣೆ ಮತ್ತು ವಿನ್ಯಾಸದ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ಅಥವಾ ಮಹತ್ವದ ಅಂಶ ಅಥವಾ ಅತ್ಯಂತ ಮಹತ್ವದ ಅಂಶವೆಂದರೆ ಮಾನವ ಆಟ ಏಕೆಂದರೆ ಅದು ಮಾನವ ಪ್ರಕ್ರಿಯೆಯಾಗಿದೆ ಆದ್ದರಿಂದ ದುರದೃಷ್ಟವಶಾತ್ ಮಾನವ ಸಾಮರ್ಥ್ಯದ ತೀವ್ರ ಮಿತಿ ಇದೆ ಮತ್ತು ಅದು ಒಟ್ಟಾರೆ ವಿಶ್ಲೇಷಣೆ ಮತ್ತು ವಿನ್ಯಾಸದ ಸಮಸ್ಯೆಯ ಬಹಳಷ್ಟು ಕಾಂಪ್ಲೆಕ್ಸಿಟಿ ಗೆ ಕಾರಣವಾಗುತ್ತದೆ ನಾವು ಒಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಮೊದಲ ಬಾರಿಗೆ ಕಾಂಪ್ಲೆಕ್ಸ್ ವ್ಯವಸ್ಥೆಗೆ ಎಸೆಯಲ್ಪಟ್ಟಾಗ ಅದನ್ನು ಸರಳವಾಗಿ ನಿಯಮಗಳನ್ನು ಹೇಳುವುದಾದರೆ ನಾವು ಕಳೆದುಹೋಗುತ್ತೇವೆ ಯಾವುದೇ ವ್ಯಕ್ತಿಯು ಅದನ್ನು ಕರಗತ ಮಾಡಿಕೊಳ್ಳಲು ಮತ್ತು ಸೆರೆಹಿಡಿಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ನೀರಿಗೆ ಎಸೆದು ಈಜುವುದನ್ನು ಕಲಿಯಲು ಪ್ರಯತ್ನಿಸುತ್ತಿರುವ ಮಗುವಿನಂತೆ ಹೋರಾಡುತ್ತೇವೆ ಆದ್ದರಿಂದ ಕಾಂಪ್ಲೆಕ್ಸಿಟಿಯ ಈ ಅಂಶವನ್ನು ಅಸ್ತವ್ಯಸ್ತವಾಗಿರುವ ಕಾಂಪ್ಲೆಕ್ಸಿಟಿ ಎಂದು ಕರೆಯಲಾಗುತ್ತದೆ ಅಥವಾ ನಿರೂಪಿಸಲಾಗಿದೆ ಏಕೆಂದರೆ ನಾವು ಇದನ್ನು ಹೆಚ್ಚು ನಿಭಾಯಿಸುವ ಮೊದಲು ತಂತ್ರಗಳು ಪರಿಕರಗಳು ಮತ್ತು ತಿಳುವಳಿಕೆಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಪಡಿಸಬೇಕಾಗಿದೆ ಮತ್ತು ಇದು ಪ್ರಗತಿಯತ್ತ ಮುಂದುವರಿಯುವ ಸಮಸ್ಯೆಗಳ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ಆದ್ದರಿಂದ ಮೊದಲಿಗೆ ನಾವು ಆರ್ಗನೈಜ್ಡ್ ಕಾಂಪ್ಲೆಕ್ಸಿಟಿ ಯನ್ನು ನೋಡೋಣ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಕ್ರಮಾನುಗತವಾಗಿವೆ ಎಂದು ನಾವು ನೋಡಿದ್ದೇವೆ ಈಗ ಕ್ರಮಾನುಗತ ಒಂದೇ ಅಲ್ಲ ಎಂದು ಹೇಳಲು ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೇವೆ ಒಂದು ವ್ಯವಸ್ಥೆಯಲ್ಲಿ ಸಾಧ್ಯವಿರುವ ಅನೇಕ ವಿಭಿನ್ನ ಶ್ರೇಣಿಗಳಿವೆ ಮತ್ತು ಇದರಲ್ಲಿ ವಿಶ್ಲೇಷಣೆ ಮತ್ತು ವಿನ್ಯಾಸ ಪ್ರಕ್ರಿಯೆಯು ಬಹಳ ಗಮನಾರ್ಹವಾಗಿ ಪರಿಣಾಮ ಬೀರುವ 2 ಶ್ರೇಣಿ ವ್ಯವಸ್ಥೆಗಳು ವಿಭಜನೆಯ ಕ್ರಮಾನುಗತಗಳಾಗಿವೆ ಇದನ್ನು ಸಾಮಾನ್ಯವಾಗಿ ಭಾಗ ಎಂದು ಕರೆಯಲಾಗುತ್ತದೆ ಅಥವಾ ಮತ್ತು ಕ್ರಮಾನುಗತಗಳನ್ನು ಹೊಂದಿದೆ ಮತ್ತು ಹೊರತೆಗೆಯುವ ಒಂದು ಶ್ರೇಣಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಪರ್ಸನಲ್ ಕಂಪ್ಯೂಟರ್ ನ ರಚನೆಯನ್ನು ವಿಶ್ಲೇಷಿಸಿದ್ದೇವೆ ಪರ್ಸನಲ್ ಕಂಪ್ಯೂಟರ್ ಸಿಪಿಯು ಮೆಮೊರಿ ಕೀಬೋರ್ಡ್ ಹಾರ್ಡ್ ಡಿಸ್ಕ್ ಇಂದ ಸಂಯೋಜಿಸಲಾಗಿದೆ ಮತ್ತು ಸ್ವಾಭಾವಿಕವಾಗಿ ಇದು ಕ್ರಮಾನುಗತ ಎಂದು ನಾವು ಗುರುತಿಸುತ್ತೇವೆ ಆದ್ದರಿಂದ ಈ ಕ್ರಮಾನುಗತವು ಒಂದು ಸಂಯೋಜನೆಯ ಕ್ರಮಾನುಗತವಾಗಿದೆ ಆದ್ದರಿಂದ ನೀವು ನೋಡಿದರೆ ಮೇಲ್ಭಾಗದಲ್ಲಿ ನಾವು ಇದನ್ನು ವಿಭಜನೆಯ ಕ್ರಮಾನುಗತ ಎಂದು ಕರೆಯುತ್ತೇವೆ ಅಂದರೆ ನಾನು ಸಿಪಿಯು ಅನ್ನು ವಿಭಜಿಸಿದರೆ ಈ ಘಟಕವನ್ನು ಪಡೆಯುತ್ತೇನೆ ಪರ್ಸನಲ್ ಕಂಪ್ಯೂಟರ್ ಅನ್ನು ವಿಭಜಿಸಿದರೆ ನಾನು ಈ ಘಟಕಗಳನ್ನು ಪಡೆಯುತ್ತೇನೆ ನಾನು ಸಿಪಿಯು ಅನ್ನು ವಿಭಜಿಸಿದರೆ ನಾನು ಎಎಲ್ಯು ಪಡೆಯುತ್ತೇನೆ ನನಗೆ ಪ್ರಾಥಮಿಕ ಮೆಮೊರಿ ಸಿಗುತ್ತದೆ ಮತ್ತು ನಾನು ಪಾರ್ಸರ್ ಗಳನ್ನು ಪಡೆಯುತ್ತೇನೆ ನಾನು ಎಎಲ್ಯು ಅನ್ನು ವಿಭಜಿಸಿದರೆ ನಾನು ರೆಸಿಸ್ಟರ್ಸ್ ಗಳನ್ನು ಪಡೆಯುತ್ತೇನೆ ಮತ್ತು ಹೀಗೆ ಆದ್ದರಿಂದ ಅಂತಹ ಕ್ರಮಾನುಗತವನ್ನು ವಿಭಜನೆ ಅಥವಾ ಹ್ಯಾಸ್ ಎ ಕ್ರಮಾನುಗತ ಎಂದು ಕರೆಯಲಾಗುತ್ತದೆ ಸರಳ ಇಂಗ್ಲಿಷ್ ನುಡಿಗಟ್ಟುಗಳ ಪ್ರಕಾರ ಪರ್ಸನಲ್ ಕಂಪ್ಯೂಟರ್ಗೆ ಸಿಪಿಯು ಇದೆ ಪರ್ಸನಲ್ ಕಂಪ್ಯೂಟರ್ಗೆ ಮೆಮೊರಿ ಇದೆ ಸಿಪಿಯು ಎಎಲ್ಯು ಅನ್ನು ಹೊಂದಿದೆ ಆದ್ದರಿಂದ ಅಲ್ಪಾವಧಿಯ ವಿಭಜನೆಯ ಕ್ರಮಾನುಗತಕ್ಕೆ ಹ್ಯಾಸ್ ಎ ಕ್ರಮಾನುಗತ ಎ೦ದು ಸಣ್ಣ ಸಂಕೇತ ನೀಡಲಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಸಿಪಿಯು ಅನ್ನು ನೋಡಿದರೆ ನಂತರ ನಾನು ಸಿಪಿಯು ನಲ್ಲಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು ಏನು ಕ್ರಿಯಾತ್ಮಕತೆಯು ಹೊಂದಿದೆ ಎಂದು ಹೇಳುತ್ತೇನೆ ಇದು ಕೆಲವು ರೀತಿಯ ಎಎಲ್ಯು ಮೆಮೊರಿ ಬಸ್ ಮತ್ತು ಎಲ್ಲವನ್ನೂ ಹೊಂದಿರುತ್ತದೆ ಆದರೆ ನಮ್ಮಲ್ಲಿರುವ ಸಿಪಿಯು ಯಾವುದೆಂದು ನಾವು ಹೇಳಲಿಲ್ಲ ಸಿಪಿಯು ನಲ್ಲಿ ವಿಭಿನ್ನ ಮಾರ್ಪಾಡುಗಳಿವೆ ಎಂದು ನಮಗೆ ತಿಳಿದಿದೆ ಅದು ಪೆಂಟಿಯಮ್ ಆಗಿರಬಹುದು ಅದು ಪೆಂಟಿಯಮ್ ಎಂಎಂಎಕ್ಸ್ ಪೆಂಟಿಯಮ್ II ಸೆಲೆರಾನ್ ಪೆಂಟಿಯಮ್ III ಆಗಿರಬಹುದು ಆದ್ದರಿಂದ ಈ ಎಲ್ಲಾ ವಿಭಿನ್ನ ರೀತಿಯ ಆಲ್ಫಾ ಸಿಪಿಯು ಮತ್ತು ಈ ಎಲ್ಲಾ ವಿಭಿನ್ನವಾದವುಗಳು ಇವೆ ಈಗ ನಾವು ಸಿಪಿಯು ಬಗ್ಗೆ ಮಾತನಾಡುವಾಗ ಇದು ಯಾವ ನಿರ್ದಿಷ್ಟವಾದುದು ಎಂದು ನಾವು ಹೇಳಲಿಲ್ಲ ಆದ್ದರಿಂದ ಈ ಎಲ್ಲಾ ಪ್ರೊಸೆಸರ್ ಗಳು ಅವುಗಳ ವಿವರಗಳಲ್ಲಿ ಭಿನ್ನವಾಗಿರುತ್ತವೆ ಆದರೆ ಅವು ಒಂದೇ ರೀತಿಯ ಕ್ರಿಯಾತ್ಮಕತೆಯನ್ನು ಉಳಿಸುತ್ತವೆ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಲು ಮೆಮೊರಿ ಯನ್ನು ಪ್ರವೇಶಿಸಲು ಬ್ರೇಸ್ ಗಳ ಮೂಲಕ ಕೆಲಸ ಮಾಡಲು ಮತ್ತು ಹೀಗೆ ಆದ್ದರಿಂದ ಪೆಂಟಿಯಮ್ ಒಂದು ಸಿಪಿಯು ಎಂದು ನಾವು ಸುಲಭವಾಗಿ ಹೇಳಬಹುದು ಅದು ಒಂದು ರೀತಿಯ ಸಿಪಿಯು ವಿನ ಒಂದು ಉದಾಹರಣೆಯಾಗಿದೆ ಆದರೆ ನಂತರ ನಾವು ಪೆಂಟಿಯಮ್ ಎಂಎಂಎಕ್ಸ್ ಅನ್ನು ಹೊಂದಿದ್ದೇವೆ ಅದು ಮಲ್ಟಿಮೀಡಿಯಾ ಕ್ರಿಯಾತ್ಮಕತೆ ಹೊಂದಿರುವ ಪೆಂಟಿಯಮ್ ಆಗಿದೆ ಆದ್ದರಿಂದ ನಾವು ಪೆಂಟಿಯಮ್ ಎಂಎಂಎಕ್ಸ್ ಅನ್ನು ಪೆಂಟಿಯಮ್ ಎಂದು ಹೇಳುತ್ತೇವೆ ಆದರೆ ಅದು ಇನ್ನೂ ಹೆಚ್ಚಿನದನ್ನು ಹೊಂದಿದೆ ಸೆಲೆರಾನ್ ಅನ್ನು ಪೆಂಟಿಯಮ್ II ಎಂದು ಹೇಳುತ್ತೇವೆ ಏಕೆಂದರೆ ಸೆಲೆರಾನ್ ಏನು ಮಾಡಬಲ್ಲದು ಅದನ್ನು ಪೆಂಟಿಯಮ್ II ಸಹ ಮಾಡಬಹುದು ಆದ್ದರಿಂದ ನಾವು ಇಲ್ಲಿ ಕ್ರಮಾನುಗತೆಯ ಕಲ್ಪನೆಯು ಸ್ವಲ್ಪ ಭಿನ್ನವಾಗಿರುತ್ತದೆ ಎಂದು ಹೇಳುತ್ತಿದ್ದೇವೆ ನಾವು ಇದು ಒಂದು ಸುಲಭವಾದ ಕ್ರಮಾನುಗತಯಾಗಿದೆ ಎಂದು ಹೇಳಿ ಒಂದು ಪರಿಕಲ್ಪನೆಯು ಪೆಂಟ್ ಸಿಪಿಯು ವಿಭಿನ್ನ ರೀತಿಯ ವ್ಯತ್ಯಾಸಗಳು ಹೊಂದಿದೆ ವಾಸ್ತವವಾಗಿ ಸಿಪಿಯು ಎಂದು ಹೇಳುತ್ತಿದ್ದೇವೆ ಒಂದು ಪರಿಕಲ್ಪನೆಯೆಂದರೆ ಪೆಂಟಿಯಮ್ ವಿಭಿನ್ನ ವ್ಯತ್ಯಾಸಗಳನ್ನು ಹೊಂದಿದೆ ಆದರೆ ಎಲ್ಲವೂ ಒಂದೇ ಎಕ್ಸ್86 ಆರ್ಕಿಟೆಕ್ಚರ್ ಅನ್ನು ಹಂಚಿಕೊಳ್ಳುತ್ತವೆ ಆದ್ದರಿಂದ ಈ ರೀತಿಯ ಕ್ರಮಾನುಗತವನ್ನು ಅಮೂರ್ತ ಕ್ರಮಾನುಗತ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಮುಂದೆ ಈ ವಿಷಯದ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಅಥವಾ ಅಭಿವ್ಯಕ್ತಿಗಳು ಸರಳ ಇಂಗ್ಲಿಷ್ ನುಡಿಗಟ್ಟು ಈಸ್ ಎ ಅನ್ನು ಬಳಸುವುದನ್ನು ನೀವು ನೋಡಿದಂತೆ ಸಾಮಾನ್ಯವಾಗಿ ಇದನ್ನು ಈಸ್ ಎ ಕ್ರಮಾನುಗತ ಎಂದು ಕರೆಯಲಾಗುತ್ತದೆ ಈಗ ಈ 2 ಕ್ರಮಾನುಗತಗಳನ್ನು ಸಾಮಾನ್ಯವಾಗಿ 2 ರಚನೆಗಳ ಪರಿಭಾಷೆಯಲ್ಲಿ ಉಲ್ಲೇಖಿಸಲಾಗುತ್ತದೆ ಇದನ್ನು ಕ್ಲಾಸ್ ರಚನೆ ಮತ್ತು ಒಬ್ಜೆಕ್ಟ್ ನ ರಚನೆ ಎಂದು ಕರೆಯಲಾಗುತ್ತದೆ ಕ್ಲಾಸ್ ನ ರಚನೆಯು ನಮಗೆ ಅಮೂರ್ತ ಕ್ರಮಾನುಗತವನ್ನು ಮತ್ತು ಒಬ್ಜೆಕ್ಟ್ ನ ರಚನೆಯು ನಮಗೆ ವಿಭಜನೆಯ ಕ್ರಮಾನುಗತವನ್ನು ನೀಡುತ್ತದೆ ಅದು ಏಕೆ ಈ ರೀತಿ ಎಂದು ನಾವು ತೋರಿಸುತ್ತೇವೆ ಆದ್ದರಿಂದ ನಾವು ಹೇಳುತ್ತಿರುವುದು ಕಾಂಪ್ಲೆಕ್ಸ್ ವ್ಯವಸ್ಥೆಯ ಪ್ರಾತಿನಿಧ್ಯವು 2 ರೀತಿಯ ಆರ್ಥೋಗೋನಲ್ ಪ್ರವೇಶವನ್ನು ಹೊಂದಿದೆ ಒಂದು ಅಮೂರ್ತ ಕ್ರಮಾನುಗತೆಯ ಬಗ್ಗೆ ಮಾತನಾಡುತ್ತದೆ ಮತ್ತು ಇನ್ನೊಂದು ವಿಭಜನೆಯ ಕ್ರಮಾನುಗತೆಯ ಬಗ್ಗೆ ಮಾತನಾಡುತ್ತದೆ ಅಮೂರ್ತ ಕ್ರಮಾನುಗತೆಯ ಬಗ್ಗೆ ನಾವು ಮಾತನಾಡುವುದು ಒಂದು ಕ್ಲಾಸ್ ನ ರಚನೆಯನ್ನು ವ್ಯಾಖ್ಯಾನಿಸುತ್ತದೆ ನಾವು ಒಂದು ವಿಭಜನೆಯ ಕ್ರಮಾನುಗತೆಯ ಬಗ್ಗೆ ಮಾತನಾಡುವುದು ಆಬ್ಜೆಕ್ಟ್ ನ ರಚನೆಯ ಬಗ್ಗೆ ವ್ಯಾಖ್ಯಾನಿಸುತ್ತದೆ ಇಲ್ಲಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ವಿನ್ಯಾಸ ಮತ್ತು ಪ್ರೋಗ್ರಾಮಿಂಗ್ ವಿಶೇಷವಾಗಿ ಸಂಪೂರ್ಣವಾಗಿ ಹೊಸದಾಗಿದ್ದರೆ ನೀವು ಈ ಟಿಪ್ಪಣಿಯನ್ನು ನಿರ್ಲಕ್ಷಿಸಬಹುದು ಏಕೆಂದರೆ ನೀವು ಈ ಗೊಂದಲವನ್ನು ಹೊಂದಿರುವುದಿಲ್ಲ ಆದರೆ ನೀವು ಆಪ್ ಒ ಎ ಡಿ ನಲ್ಲಿ ಸ್ವಲ್ಪ ಹಿನ್ನೆಲೆ ಹೊಂದಿದ್ದರೆ ನಂತರ ನೀವು ಕ್ಲಾಸ್ ಮತ್ತು ಒಬ್ಜೆಕ್ಟ್ ಪದದ ಈ ಬಳಕೆಯನ್ನು ಸಿ C ನಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕ್ಲಾಸ್ ಜಾವಾ ಒಬ್ಜೆಕ್ಟ್ ಇತ್ಯಾದಿಗಳಂತೆ ಊಹಿಸಿ ಗೊಂದಲದಲ್ಲಿ ಪ್ರಾರಂಭಿಸುತ್ತೀರಿ ಆದರೆ ಇಲ್ಲಿ ನಾವು ಆ ಕೋಡಿಂಗ್ ವಿವರಗಳ ಬಗ್ಗೆ ಮಾತನಾಡುವುದಿಲ್ಲ ಇಲ್ಲಿ ನಾವು ಕ್ಲಾಸ್ ಮತ್ತು ಒಬ್ಜೆಕ್ಟ್ ರಚನೆಗಳ ವಿಷಯದಲ್ಲಿ ನಿರೂಪಿಸಲಾದ ಉನ್ನತ ಮಟ್ಟದ ಪರಿಕಲ್ಪನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾನು ನಿಮಗೆ ಶಿಫಾರಸು ಮಾಡಿದ ಬೂಚ್ ನ ಪಠ್ಯ ಪುಸ್ತಕದಿಂದ ಆಯ್ದುಕೊಂಡ ಇದು ತುಂಬಾ ಸುಂದರವಾದ ರೇಖಾಚಿತ್ರವಾಗಿದೆ ಮತ್ತು ಇಲ್ಲಿ 2 ವಿಭಿನ್ನ ಅಕ್ಷವನ್ನು ಎಳೆಯಲಾಗುತ್ತಿದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಇದು ಅಮೂರ್ತತೆಯ ಅಕ್ಷ ಮತ್ತು ಇದು ವಿಭಜನೆಯ ಅಕ್ಷವಾಗಿದೆ ಹಾಗಾಗಿ ನಾನು ಈ ಅಕ್ಷದ ಉದ್ದಕ್ಕೂ ಕೆಲವು ವ್ಯವಸ್ಥೆಯನ್ನು ನೋಡುತ್ತಿದ್ದರೆ ನಂತರ ನೀವು ಹೇಳುತ್ತಿರುವುದು ಕ್ಲಾಸ್ ಸಿ1 ನಂತಹ ಏನಾದರೂ ಇದೆ ಎಂದು ಸಿಪಿಯು ಎಂಬ ಪರಿಕಲ್ಪನೆ ಇದೆ ನಂತರ ಸಿ2 ಸಿ3 ಸಿ4 ಕ್ಲಾಸ್ ಗಳ ಸಿ1 ನಂತೆ ಇದ್ದರೂ ಇನ್ನೂ ಹೆಚ್ಚಿನ ವಿಶೇಷತೆಗಳನ್ನು ಹೊಂದಿರುವ ಕೆಲವು ಕ್ಲಾಸ್ ಪರಿಕಲ್ಪನೆಗಳು ಆಗಿವೆ ಆದ್ದರಿಂದ ಸಿ1 ಸಿಪಿಯು ಆಗಿದ್ದರೆ ಸಿ2 ಪೆಂಟಿಯಮ್ ಆಗಿರಬಹುದು ಸಿ3 ಮ್ಯಾಕ್ ಪ್ರೊಸೆಸರ್ ಆಗಿರಬಹುದು ಸಿ4 ಟೇಕ್ ಆಲ್ಫಾ ಪ್ರೊಸೆಸರ್ ಆಗಿರಬಹುದು 1015 ಮತ್ತು ಹೀಗೆ ನಂತರ ನಾವು ಸಿ7 ಅನ್ನು ಹೊಂದಿದ್ದೇವೆ ಅದು ಸಿ2 ಆಗಿದೆ ಈ ಬಾಣ ಮೂಲತಃ ಅದರ ಈಸ್ ಎ ಆದ್ದರಿಂದ ಸಿ7 ಸಿ2 ಆಗಿದೆ ಆದ್ದರಿಂದ ಸಿ7 ಸೆಲೆರಾನ್ ಪೆಂಟಿಯಮ್ ಆಗಿದೆ ಆದ್ದರಿಂದ ನಾವು ಸಿ ಅನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಇಲ್ಲಿ ಸಿಪಿಯು ಹೊಂದಿದ್ದೀರಿ ನಮ್ಮ ಬಳಿ ಪೆಂಟಿಯಮ್ ಇದೆ ನಮ್ಮ ಬಳಿ ಮ್ಯಾಕ್ ಇದೆ ನಮ್ಮ ಬಳಿ ಆಲ್ಫಾ ಇದೆ ನಮ್ಮ ಬಳಿ ಸೆಲೆರಾನ್ ಇದೆ ಆದ್ದರಿಂದ ವೈಯಕ್ತಿಕ ಕಂಪ್ಯೂಟಿಂಗ್ ವ್ಯವಸ್ಥೆಯ ಪ್ರಕಾರ ಇವುಗಳು ವಿಭಿನ್ನವಾದ ವಿಶೇಷ ಸಿಪಿಯು ಗಳಾಗಿವೆ ಎಂದು ಹೇಳಿ ಮತ್ತು ಅದು ಕ್ಲಾಸ್ ರಚನೆಗೆ ಕಾರಣವಾಗುತ್ತದೆ ಸೆಲೆರಾನ್ ಪೆಂಟಿಯಮ್ ಹೊಂದಿರುವ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ ಇದರ ಪ್ರತಿಯಾಗಿ ಸಿಪಿಯು ಗೆ ಅಗತ್ಯವಿರುವ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ ಸಿಪಿಯು ಹೊಂದಿರಬೇಕಾದ ಎಲ್ಲಾ ಗುಣಲಕ್ಷಣಗಳನ್ನು ಸ್ವತಂತ್ರವಾಗಿ ಆಲ್ಫಾ ಹೊಂದಿದೆ ನಡವಳಿಕೆಯ ಈ ಸಾಮಾನ್ಯತೆಗೆ ಸಂಬಂಧಿಸಿದಂತೆ ನೀವು ಇಡೀ ವ್ಯವಸ್ಥೆಯನ್ನು ಗಮನಿಸಿದಾಗ ಅಮೂರ್ತ ಕ್ರಮಾನುಗತವಾದ ಕ್ಲಾಸ್ ರಚನೆಯ ಮೂಲಕ ನೋಡುತ್ತಿತ್ತೇವೆ ಎಂದು ನಾವು ಹೇಳುತ್ತೇವೆ ನೀವು ನೋಡಿದರೆ ಮತ್ತೊಂದೆಡೆ ಇದರೊಳಗೆ ಚುಕ್ಕೆಗಳ ಪೆಟ್ಟಿಗೆಗಳಿವೆ ಎಂದು ನೀವು ಕಾಣುತ್ತೀರಿ ಇದು ಮೂಲತಃ ಒಂದು ಒಬ್ಜೆಕ್ಟ್ ಎಂದು ಹೇಳುತ್ತದೆಇದು ನಾವು ವ್ಯವಹರಿಸುತ್ತಿರುವ ಒಂದು ಎಂಟಿಟಿ ಆಗಿರುತ್ತದೆ ಆದ್ದರಿಂದ ಇದು ಮತ್ತೊಂದು ಎಂಟಿಟಿ ಆಗಿರುತ್ತದೆ ಆದ್ದರಿಂದ ನಾವು ಈ ಒಬ್ಜೆಕ್ಟ್ ಅಥವಾ ಈ ಘಟಕವನ್ನು ಪರಿಶೀಲಿಸಿದರೆ ನಿಮ್ಮ ಬಳಿ ಇದು ಇದೆ ನಿಮ್ಮ ಬಳಿ ಇನ್ನೊಂದು ಇದೆ ಆದ್ದರಿಂದ ಇದು ನಿಖರವಾಗಿ ನಾವು ಮಾತನಾಡುತ್ತಿರುವ ಒಂದು ರೀತಿಯ ವಿಭಜನೆಯಾಗಿದೆ ಆದ್ದರಿಂದ ಇದು ಸಿಪಿಯು ಆಗಿದ್ದರೆ ಇದು ನಿಮ್ಮ ಎಎಲ್ಯು ಆಗಿರಬಹುದು ಇದು ನಿಮ್ಮ ಸ್ಮರಣೆಯಾಗಿರಬಹುದು ಮತ್ತು ಹೀಗೆ ಆದ್ದರಿಂದ ಇದು ಮೂಲತಃ ಕ್ರಮಾನುಗತ ಅಥವಾ ಒಬ್ಜೆಕ್ಟ್ ರಚನೆಯ ಭಾಗ ಎಂದು ಕರೆಯಲ್ಪಡುವ ಡಿಕಂಪೊಸಿಶನಲ್ ಕ್ರಮಾನುಗತವಾಗಿದೆ ಆದ್ದರಿಂದ ಇಡೀ ವ್ಯವಸ್ಥೆಯನ್ನು ವಿಭಿನ್ನ ಒಬ್ಜೆಕ್ಟ್ ಗಳ ವಿಭಿನ್ನ ಘಟಕ ಮೌಲ್ಯಗಳನ್ನು ಮತ್ತು ಅದು ಹೊಂದಿರುವ ಉಪ ಘಟಕ ಕ್ರಮಾನುಗತ ಏನು ಎ೦ದು ನೀವು ನೋಡಬಹುದು ಆದ್ದರಿಂದ ಇವುಗಳು 2 ಪ್ರಮುಖ ಕ್ರಮಾನುಗತಗಳಾಗಿದ್ದು ಇವುಗಳ ಮೂಲಕ ಇಂದಿನ ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ನಿರೂಪಿಸಲಾಗುವುದು ಆದ್ದರಿಂದ ಇದರೊಂದಿಗೆ ಈಗ ನಾವು ಕಾಂಪ್ಲೆಕ್ಸ್ ವ್ಯವಸ್ಥೆಯ ಅಂಗೀಕೃತ ರೂಪವನ್ನು ಹೇಳುತ್ತೇವೆ ಅದನ್ನು ನಾವು ಈಗ 2 ಪ್ರಮುಖ ಗುಣಲಕ್ಷಣಗಳ ನಿಯಮಗಳಾಗಿ ವಿವರಿಸಬಹುದು 1 ನಾವು ಹೇಳುವುದು ಸಿಸ್ಟಮ್ ಆರ್ಕಿಟೆಕ್ಚರ್ ಕ್ಲಾಸ್ ರಚನೆ ಹೇಗೆ 2 ಆರ್ಥೋಗೋನಲ್ ಆಗಿರುವುದು ಅಮೂರ್ತ ಕ್ರಮಾನುಗತವು ಆ ವ್ಯವಸ್ಥೆಯಲ್ಲಿ ಹೇಗೆ ಕಾಣುತ್ತದೆ ಮತ್ತು ಆಬ್ಜೆಕ್ಟ್ ರಚನೆ ಏನು ಎಂದರೆ ಆ ವ್ಯವಸ್ಥೆಯಲ್ಲಿ ವಿಭಜನೆಯ ಕ್ರಮಾನುಗತಗಳು ಹೇಗೆ ಕಾಣುತ್ತವೆ ಮತ್ತು ಈ 2 ಅನ್ನು ಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ವ್ಯವಸ್ಥೆಗೆ ಸಿಸ್ಟಮ್ ಆರ್ಕಿಟೆಕ್ಚರ್ ಎಂದು ಕರೆಯಲಾಗುತ್ತದೆ ಇನ್ನೊಂದು ನಾವು ಹಿಂದಿನ ಮಾಡ್ಯೂಲ್ನಲ್ಲಿ ಅಧ್ಯಯನ ಮಾಡಿದ್ದೇವೆ ಕಾಂಪ್ಲೆಕ್ಸ್ ವ್ಯವಸ್ಥೆ 5 ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಈ ಗುಣಲಕ್ಷಣಗಳ ಪ್ರಕಾರ ನಾವು ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ವಿಶ್ಲೇಷಿಸಬೇಕಾಗಿದೆ ಮತ್ತು ನಾವು ಈ ಎಲ್ಲವನ್ನು ಒಟ್ಟಿಗೆ ಮಾಡಿದಾಗ ಸಿಸ್ಟಮ್ ಆರ್ಕಿಟೆಕ್ಚರ್ ನಲ್ಲಿನ 5 ಗುಣಲಕ್ಷಣಗಳು ನಾವು ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ಅಂಗೀಕೃತ ರೂಪದಲ್ಲಿ ಇರಿಸಿದ್ದೇವೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇಲ್ಲಿ ನಾವು ಚಾಲನೆ ಮಾಡಲು ಪ್ರಯತ್ನಿಸುತ್ತಿರುವ ಮುಖ್ಯ ಅನುಕೂಲವೆಂದರೆ ಇಲ್ಲಿ ನಾವು ಯಾವುದೇ ನಿರ್ದಿಷ್ಟ ಕಾಂಪ್ಲೆಕ್ಸ್ ವ್ಯವಸ್ಥೆಯ ಬಗ್ಗೆ ಮಾತನಾಡುವುದಿಲ್ಲ ನಾವು ಯಾವ ಕಾಂಪ್ಲೆಕ್ಸ್ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರೂ ಆರ್ಕಿಟೆಕ್ಚರ್ ಮತ್ತು ಗುಣಲಕ್ಷಣಗಳ ವಿಷಯದಲ್ಲಿ ನಾವು ಅದನ್ನು ಪ್ರತಿನಿಧಿಸಲು ಸಾಧ್ಯವಾಗುತ್ತದೆ ಮತ್ತು ಅದಕ್ಕಾಗಿಯೇ ಇದನ್ನು ಪ್ರಾತಿನಿಧ್ಯದ ಅಂಗೀಕೃತ ಅಥವಾ ಪ್ರಮಾಣಿತ ರೂಪ ಎಂದು ಕರೆಯಲಾಗುತ್ತದೆ ಮತ್ತು ಈ ಪ್ರಾತಿನಿಧ್ಯವನ್ನು ಪೂರ್ಣಗೊಳಿಸಿದ ನಂತರ ನಮಗೆ ಕಾಂಪ್ಲೆಕ್ಸ್ ವ್ಯವಸ್ಥೆಯ ತಿಳುವಳಿಕೆ ಹೆಚ್ಚು ಉತ್ತಮವಾಗುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಕಾಂಪ್ಲೆಕ್ಸ್ ವ್ಯವಸ್ಥೆಯ ಕಾಂಪ್ಲೆಕ್ಸಿಟಿ ಯನ್ನು ಅರ್ಥಮಾಡಿಕೊಳ್ಳುವ ದೃಷ್ಟಿಯಿಂದ ಅದರೊಂದಿಗೆ ವ್ಯವಹರಿಸುವಾಗ ವಿಶ್ಲೇಷಿಸುವ ಒಟ್ಟಾರೆ ಕಾಂಪ್ಲೆಕ್ಸಿಟಿ ಯನ್ನು ನಾವು ಕಂಡುಕೊಂಡಿದ್ದೇವೆ ನಾವು ಅದನ್ನು ಹೇಗಾದರೂ ಅಂಗೀಕೃತ ರೂಪದಲ್ಲಿ ಸಂಘಟಿಸಲು ಸಮರ್ಥರಾಗಿದ್ದೇವೆ ಮತ್ತು ಅದನ್ನೇ ನಾವು ಇಡೀ ವ್ಯವಸ್ಥೆಯ ಸಂಘಟಿತ ಕಾಂಪ್ಲೆಕ್ಸಿಟಿ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಅಂಗೀಕೃತ ರೂಪದ ವಿವರಣೆಯಾಗಿದೆ ಅದೇ ಪಠ್ಯ ಪುಸ್ತಕದಿಂದ ಮತ್ತೆ ಆಯ್ದುಕೊಳ್ಳಲಾಗಿದೆ ಇದರ ಅರ್ಥವನ್ನು ನೀವು ಗಮನಿಸಿದರೆ ಇದು ಕ್ಲಾಸ್ ಕ್ರಮಾನುಗತ ಕ್ಲಾಸ್ ರಚನೆಯಾಗಿದ್ದು ಅಮೂರ್ತ ಕ್ರಮಾನುಗತವಾಗಿದೆ ಇದು ವಿಭಜನೆಯ ಕ್ರಮಾನುಗತ ಅಥವಾ ಆಬ್ಜೆಕ್ಟ್ ರಚನೆ ಮತ್ತು ಇವು ಯಾವುವು ಎಂದು ನೀವು ನೋಡಿದರೆ ಇವುಗಳು ವಾಸ್ತವವಾಗಿ ಒಬ್ಜೆಕ್ಟ್ ಗಳು ಆಗಿವೆ ಆದ್ದರಿಂದ ಈ ಭಾಗವನ್ನು ಹೊಸದಾಗಿ ಸೇರಿಸಲಾಗುತ್ತಿರುವ ಈ ಭಾಗವು ಅಂಗೀಕೃತ ರೂಪದ ಭಾಗವನ್ನು ವಾಸ್ತವವಾಗಿ ಆ ಗುಣಲಕ್ಷಣಗಳೊಂದಿಗೆ ಸೇರಿಸಲಾಗುತ್ತಿದೆ ಮೂಲತಃ ಈ 2 ಅಕ್ಷಗಳ ಅಡ್ಡ ಉತ್ಪನ್ನ ಅಥವಾ ಸಂಯೋಜನೆಯಾಗಿದೆ ಆದ್ದರಿಂದ ನೀವು ನೋಡಿದರೆ ನಿಮಗೆ ಇಲ್ಲಿ ಒಂದು ಒಬ್ಜೆಕ್ಟ್ ಇದೆ ಮತ್ತು ಇದು ಈ ಒಬ್ಜೆಕ್ಟ್ ಎಂದು ನಾನು ಭಾವಿಸುತ್ತೇನೆ ಇಲ್ಲಿರುವ ಒಬ್ಜೆಕ್ಟ್ ಇದು ಒಬ್ಜೆಕ್ಟ್ ಇಲ್ಲಿರುವ ಒಬ್ಜೆಕ್ಟ್ ಈ ಒಬ್ಜೆಕ್ಟ್ ಇಲ್ಲಿರುವ ಒಬ್ಜೆಕ್ಟ್ ಈ ಒಬ್ಜೆಕ್ಟ್ ನೀವು ಪರಿಶೀಲಿಸಬಹುದು ಇಲ್ಲಿರುವ ಒಬ್ಜೆಕ್ಟ್ ಈ ಒಬ್ಜೆಕ್ಟ್ ಇಲ್ಲಿರುವ ಒಬ್ಜೆಕ್ಟ್ ಈ ಒಬ್ಜೆಕ್ಟ್ ಇದರರ್ಥ ಮೂಲತಃ ಇಲ್ಲಿರುವ ಒಬ್ಜೆಕ್ಟ್ ಒಂದೇ ಒಬ್ಜೆಕ್ಟ್ ಆಗಿರುತ್ತದೆ ಆದರೆ ಕೆಲವನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಓದಬಹುದು ಕ್ಷಮಿಸಿ ಅದು ಗಾತ್ರದ ದೃಷ್ಟಿಯಿಂದ ಸ್ಪಷ್ಟವಾಗಿಲ್ಲ ಇಲ್ಲಿಯೇ ಇದನ್ನು 3 ಎಂದು ಬರೆಯಲಾಗಿದೆ ಅಂದರೆ ಇದರರ್ಥ ಇದು ಈ ಒಬ್ಜೆಕ್ಟ್ ಆಗಿದ್ದು ಮತ್ತು ಪ್ರತಿಯಾಗಿ ಈ ಒಬ್ಜೆಕ್ಟ್ ಕ್ಲಾಸ್ ಸ್ಟೇಟ್ ಯಿಂದ ಸಿ3 ಆಬ್ಜೆಕ್ಟ್ ಇದು 7 ಆದ್ದರಿಂದ ಇದು ಕ್ಲಾಸ್ 7 ಒಬ್ಜೆಕ್ಟ್ ಆಗಿದೆ ಆದ್ದರಿಂದ ಇದು ಸಿ7 ಒಬ್ಜೆಕ್ಟ್ ಆಗಿದೆ ಎಂದು ನೀವು ಹೇಳಬಹುದು ಇದು ಸಿ3 ಒಬ್ಜೆಕ್ಟ್ ಆಗಿದೆ ಆದ್ದರಿಂದ ಈ ಕ್ರಮಾನುಗತವು ಅವುಗಳ ನಡವಳಿಕೆಯನ್ನು ಉನ್ನತ ಕೆಳಮಟ್ಟದಿಂದ ಹೇಗೆ ಪಡೆಯಲಿವೆ ಎಂದು ಹೇಳುತ್ತದೆ ಮತ್ತು ಈ ಕ್ರಮಾನುಗತವು ನೀವು ಇಲ್ಲಿ ಪ್ರತಿನಿಧಿಸುವದನ್ನು ನಿಮಗೆ ತಿಳಿಸುತ್ತದೆ ಹಾಗೆಯೇ ಇಲ್ಲಿ ಅವುಗಳನ್ನು ಹೇಗೆ ಒಟ್ಟುಗೂಡಿಸಲಾಗುತ್ತದೆ ಎಂಬುದನ್ನು ಹೇಳುತ್ತದೆ ಅವುಗಳ ಘಟಕ ರಚನೆ ಹೇಗೆ ಒಬ್ಜೆಕ್ಟ್ ಮಾದರಿಗಳನ್ನು ವ್ಯಾಖ್ಯಾನಿಸಲು ಈ ವಿಧಾನಗಳಲ್ಲಿ ಯಾವ ವಿಧಾನಗಳು ಸರಿ ಹೋಗುತ್ತವೆ ಎಂದು ನಾವು ನೋಡುತ್ತೇವೆ ಇವುಗಳನ್ನು ಮೂಲ ಅಮೂರ್ತತೆ ಅಥವಾ ಆನುವಂಶಿಕ ಗುಣಲಕ್ಷಣಗಳೆಂದು ಕರೆಯಲು ಪ್ರಾರಂಭಿಸುತ್ತೇವೆ ಅವುಗಳನ್ನು ಮಾಡ್ಯುಲಾರಿಟಿ ಎನ್ಕ್ಯಾಪ್ಸುಲೇಷನ್ ಮತ್ತು ಆ ಎಲ್ಲಾ ಗುಣಲಕ್ಷಣಗಳು ಎಂದು ಕರೆಯಲಾಗುವುದು ಆದರೆ ಇದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮೂಲ ವ್ಯವಸ್ಥೆ ರಚನೆ ಆಗಿದೆ ಆದ್ದರಿಂದ ದಯವಿಟ್ಟು ರೇಖಾಚಿತ್ರವನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಲು ನಾನು ವಿನಂತಿಸುತ್ತೇನೆ ಇದು ಈಗ ಬಹಳ ಆಸಕ್ತಿದಾಯಕ ಉದಾಹರಣೆಯಾಗಿದೆ ಕ್ಲಾಸ್ ರಚನೆ ಅಥವಾ ಅಮೂರ್ತ ಕ್ರಮಾನುಗತವು 2 ಆರ್ಥೋಗೋನಲ್ ಅಕ್ಷದಿಂದ ವಿಶ್ಲೇಷಿಸಿದಾಗ ಕಾಂಪ್ಲೆಕ್ಸ್ ವ್ಯವಸ್ಥೆಯು ಅಂಗೀಕೃತವಾಗಿ ಹೇಗೆ ಕಾಣಬೇಕು ಆ ವ್ಯವಸ್ಥೆಯಲ್ಲಿನ ವಿಭಿನ್ನತೆಯ ಪರಿಕಲ್ಪನೆಗಳು ಮತ್ತು ಆಬ್ಜೆಕ್ಟ್ ರಚನೆ ಅಥವಾ ವಿಭಜನೆಯ ಕ್ರಮಾನುಗತಗಳ ನಡುವಿನ ವಿಶೇಷತೆ ಏನು ಎಂದು ಹೇಳುತ್ತದೆ ಅದು ಒಂದು ಘಟಕ ಉಪ ಘಟಕ ಉಪ ಉಪ ಘಟಕ ಸಂಬಂಧ ಮತ್ತು ಈ 2 ರ ಅಂಗೀಕೃತ ರೂಪದ ಮಧ್ಯಂತರವಾಗಿ ಮಧ್ಯದಲ್ಲಿ ಹೊರಹೊಮ್ಮುತ್ತದೆ ಇದು ನಾವು ನಿಜವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತಿರುವ ವ್ಯವಸ್ಥೆಯಾಗಿದೆ ಈಗ ಇನ್ನೊಂದು ಬದಿಗೆ ಬಂದರೆ ಇದು ಆರ್ಗನೈಜ್ಡ್ ಕಾಂಪ್ಲೆಕ್ಸಿಟಿ ಯ ಬಗ್ಗೆ ಆಗಿತ್ತು ಆದರೆ ಅಂತಿಮವಾಗಿ ಮಾನವರು ಈ ಅಂಗೀಕೃತ ರೂಪವನ್ನು ವಿಶ್ಲೇಷಿಸಬೇಕು ಮತ್ತು ನಿರ್ಮಿಸಬೇಕು ನಾವು ಮೊದಲೇ ಚರ್ಚಿಸಿದಂತೆ ಕೆಲವು ಅಸ್ಪಷ್ಟ ಸಂವಹನಗಳು ಅರ್ಧ ಜ್ಞಾನ ಮುರಿದ ವಿಚಾರಗಳು ಮತ್ತು ಇನ್ನಿತರ ಅಸ್ಪಷ್ಟ ವಿವರಣೆಗಳಿಂದ ಮತ್ತು ಯಾರಾದರೂ ಕಾಂಪ್ಲೆಕ್ಸ್ ವ್ಯವಸ್ಥೆಗೆ ಎಸೆಯಲ್ಪಟ್ಟಾಗ ಅದು ಆ ವ್ಯಕ್ತಿಯ ಗ್ರಹಿಕೆಯನ್ನು ಮೀರಿ ಹೋಗುತ್ತದೆ ಮತ್ತು ವಿಭಿನ್ನ ಮನಶ್ಶಾಸ್ತ್ರಜ್ಞ ಮತ್ತು ಮನೋವೈದ್ಯರು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಪ್ರಮಾಣೀಕರಿಸಲು ಪ್ರಯತ್ನಿಸಿದ ಕೆಲವು ಅವಲೋಕನಗಳು ಇಲ್ಲಿವೆ ಸಾಮಾನ್ಯವಾಗಿ ಹೇಳುವುದೇನೆಂದರೆ ಗರಿಷ್ಠ ಸಂಖ್ಯೆಯ ಮಾಹಿತಿಯ ಭಾಗಗಳು ನಾವು ಏಕಕಾಲದಲ್ಲಿ ಮಾಡಬಹುದಾದ ಸರಳ ಮಾಹಿತಿಯೊಂದಿಗೆ ನೀವು ವ್ಯವಹರಿಸಿದರೆ ಅದು ಒಂದು ಮಾಹಿತಿ ಗ್ರಹಿಸುವುದು ಮಾನವನ ವ್ಯಕ್ತಿಗೆ 7 ರೀತಿಯದ್ದಾಗಿದೆ ಈಗ ಕೆಲವರಿಗೆ ಅದು ಆ ಸಂಖ್ಯೆಯ ಸುತ್ತಲೂ ಸ್ವಲ್ಪ ಕಡಿಮೆ ಇರಬಹುದು ಅಥವಾ ಸ್ವಲ್ಪ ಹೆಚ್ಚು ಇರಬಹುದು ಈಗ ಮಾಹಿತಿಯ ಈ ಭಾಗವು ಯಾವುದಾದರೂ ಆಗಿರಬಹುದು ಇದು ಸ್ವತಂತ್ರ ಪರಿಕಲ್ಪನೆಗಳಾಗಿರಬಹುದು ಇದು ಒಂದು ಕಾರ್ಯದಲ್ಲಿನ ಅಸ್ಥಿರಗಳ ಸಂಖ್ಯೆಯಾಗಿರಬಹುದು ಅದು ಚಿತ್ರದಲ್ಲಿ ನೀವು ನೋಡುವ ವಿಭಿನ್ನ ಘಟಕಗಳು ಅಥವಾ ವಿಭಿನ್ನ ಪ್ರಮುಖ ವಿಷಯಗಳಾಗಿರಬಹುದು ಆದರೆ ಅದೇ ಸಮಯದಲ್ಲಿ ನಾವು ಹಲವಾರು ಪರಿಕಲ್ಪನೆಗಳನ್ನು ಒಟ್ಟಾಗಿ ಹಲವಾರು ಜಂಕ್ ಗಳನ್ನು ಒಟ್ಟಿಗೆ ನಿರ್ವಹಿಸಲು ಸಾಧ್ಯವಿಲ್ಲ ಇದು ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ವಿಶ್ಲೇಷಿಸಲು ಅಥವಾ ಪರಿಭಾಷೆಗೆ ಬರಲು ಸಾಧ್ಯವಾಗುವಂತೆ ಮಾನವನ ಮನಸ್ಸಿಗೆ ಬಹಳ ಕಷ್ಟಕರವಾಗಿದೆ ಮತ್ತು ಮಾನವ ಸಾಮರ್ಥ್ಯದ ಮಿತಿಯು ಅಲ್ಪಾವಧಿಯ ಸ್ಮರಣೆಯ ಮಿತಿಯೊಂದಿಗೆ ಸಂಬಂಧಿಸಿದೆ ಎಂದು ನಿಮಗೆ ತಿಳಿದಿದೆ ಎಂದು ನಂಬಲಾಗಿದೆ ನಾವು ತ್ವರಿತವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ತ್ವರಿತವಾಗಿ ಮರೆತುಬಿಡುತ್ತೇವೆ ಮತ್ತು ಸಣ್ಣದಾದ ಒಬ್ಜೆಕ್ಟ್ ಗಳ ಸಂಖ್ಯೆಯನ್ನು ಅಲ್ಲಿ ಇರಿಸಬಹುದು ಗಮನಾರ್ಹ ಅಡಚಣೆಯನ್ನು ಉಂಟುಮಾಡುವ ಇತರ ಮಿತಿಯೆಂದರೆ ಪ್ರಕ್ರಿಯೆಯ ವೇಗವು ಸೀಮಿತಗೊಳಿಸುವ ಅಂಶವಾಗಿದೆ ಮಾನವನ ಮೆದುಳು ತುಂಬಾ ನಿಧಾನವಾಗಿರುತ್ತದೆ ಆದ್ದರಿಂದ ನಿಮಗೆ ಹೊಸ ಮಾಹಿತಿಯೊಂದನ್ನು ನೀಡಿದರೆ ಅದು ಏನೆಂದು ಇದರ ಅರ್ಥವೇನೆಂದು ತಿಳಿಯಲು ನಾವು ಸುಮಾರು 5 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಕೇವಲ 7 8 ಭಾಗಗಳನ್ನು ಮಾತ್ರ 5 ಸೆಕೆಂಡುಗಳು 10 ಸೆಕೆಂಡುಗಳ ಸಮಯದೊಂದಿಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಇಡೀ ವ್ಯವಸ್ಥೆಯು ಒಬ್ಬರಿಗೆ ಅಗತ್ಯವಿರುವ ಕಾಂಪ್ಲೆಕ್ಸಿಟಿ ಯನ್ನು ನಿಭಾಯಿಸಲು ಸಾಧ್ಯವಾಗದ ಸಮಯದ ಅನಾನುಕೂಲತೆಯನ್ನು ಹೊಂದಿದೆ ಮತ್ತು ಅದು ವ್ಯವಹರಿಸುವಾಗ ಮಾನವ ನಿಶ್ಚಿತಾರ್ಥದ ಸಂಪೂರ್ಣ ಪ್ರಕ್ರಿಯೆಗೆ ಒಂದು ಕಾರಣವಾಗಿದೆ ಅಭ್ಯಾಸಗಳು ಪ್ರಕ್ರಿಯೆಗಳು ಸಂಘಟಿತವಾದ ನಡವಳಿಕೆ ತಂಡ ನಿರ್ಮಾಣ ಮತ್ತು ಹೀಗೆ ವಿಭಿನ್ನ ಅಭಿವೃದ್ಧಿಯ ಮೂಲಕ ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ನಿಭಾಯಿಸುವಲ್ಲಿ ಮಾಡಬೇಕಾಗಿದೆ ಮತ್ತು ಮಾಡ್ಯೂಲ್ ಆರಂಭದಲ್ಲಿ ನಾನು ಹೇಳಿದಂತೆ ಇವುಗಳನ್ನು ಇನ್ನೂ ರಚಿಸಲಾಗುತ್ತಿದೆ ಮತ್ತು ರೂಪಿಸಲಾಗುತ್ತಿದೆ ಅಭಿವೃದ್ಧಿಯ ವಿಭಿನ್ನ ಪ್ಯಾರಾಡೈಮ್ ಗಳ ಬಗ್ಗೆ ನೀವು ಕೇಳಿರಬೇಕು ಕೆಲವು ಆಡ್ ಹಾಕ್ ಪ್ಯಾರಾಡೈಮ್ ಟ್ರೆಡಿಷನಲ್ ಪ್ಯಾರಾಡೈಮ್ ವಾಟರ್ ಫಾಲ್ ಮಾಡೆಲ್ ಮತ್ತು ನಂತರ ನೀವು ಅಜೈಲ್ ಅನ್ನು ಹೊಂದಿದ್ದೀರಿ ನಂತರ ನೀವು ಇಟರೇಟಿವ್ ಮತ್ತು ಎಲ್ಲವನ್ನೂ ಹೊಂದಿರುತ್ತೀರಿ ನೀವು ಅದನ್ನು ಗಮನಿಸಿದರೆ ಇವುಗಳು ಉತ್ತಮವಾಗಲು ಮತ್ತು ಉತ್ತಮ ವ್ಯವಸ್ಥೆಯನ್ನು ಮಾಡುವ ಪ್ರಯತ್ನಗಳಾಗಿವೆ ಆದ್ದರಿಂದ ಮಾನವನ ಮನಸ್ಸಿನ ಈ ರೀತಿಯ ಅಸ್ತವ್ಯಸ್ತವಾಗಿರುವ ವರ್ತನೆಯಿಂದ ನಾವು ಅದನ್ನು ಮೋಡ್ ರಚನೆಯ ರೂಪಕ್ಕೆ ಕೊಂಡೊಯ್ಯಬಹುದು ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಕಡಿಮೆ ಸಮಯದೊಂದಿಗೆ ನಿರ್ವಹಿಸಬಹುದು ಆದರೆ ಇದು ಸಂಬಂಧಪಟ್ಟ ಪ್ರದೇಶವಾಗಿ ಉಳಿದಿದೆ ಮತ್ತು ಇಡೀ ಸಮಸ್ಯೆಯ ನಿರ್ದಿಷ್ಟ ಅಂಶದ ವಿಷಯದಲ್ಲಿ ನಮಗೆ ಹೆಚ್ಚಿನ ಮೌಲ್ಯವನ್ನು ಸೇರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಕಾಂಪ್ಲೆಕ್ಸಿಟಿ ಯನ್ನು ನಿರ್ವಹಿಸುವ ಕೆಲವು ವಿಧಾನಗಳ ಔಟ್ಲೈನ್ ಅನ್ನು ಹೊಂದಿದ್ದೇವೆ ಮುಖ್ಯವಾಗಿ ನಾವು ಸಿಸ್ಟಮ್ ಆರ್ಕಿಟೆಕ್ಚರ್ ಮತ್ತು 5 ಗುಣಲಕ್ಷಣಗಳನ್ನು ಒಳಗೊಂಡಿರುವ ಅಂಗೀಕೃತ ರೂಪದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಅಂಗೀಕೃತ ರೂಪವೆಂದರೆ ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಮುಂದಿನ ವಾರದಲ್ಲಿ ನಾವು ಒಬ್ಜೆಕ್ಟ್ ಮಾದರಿಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ನಾವು ಆಗಾಗ್ಗೆ ವಿವರಣೆ ಮತ್ತು ತಿಳುವಳಿಕೆಗಾಗಿ ಈ ಅಂಗೀಕೃತ ರೂಪಕ್ಕೆ ಹಿಂತಿರುಗುತ್ತೇವೆ ಮತ್ತು ಇವೆಲ್ಲವನ್ನೂ ಒಟ್ಟಾಗಿ ಆರ್ಗನೈಜ್ಡ್ ಕಾಂಪ್ಲೆಕ್ಸಿಟಿ ಎಂದು ಕರೆಯಲಾಗುತ್ತದೆ ಮತ್ತು ಮಾನವ ಸಾಮರ್ಥ್ಯದ ಮಿತಿಯಿಂದ ಕಾಂಪ್ಲೆಕ್ಸಿಟಿ ಯ ದೊಡ್ಡ ಭಾಗವು ಇನ್ನೂ ಸಾಕಷ್ಟು ಅಸ್ತವ್ಯಸ್ತವಾಗಿದೆ ಮತ್ತು ನಿರ್ವಹಿಸಲು ಕಷ್ಟವಾಗಿದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಪಡಿಸಲು ಬಯಸುವ ಸಾಫ್ಟ್ವೇರ್ ಸಿಸ್ಟಮ್ ನ ಕಾಂಪ್ಲೆಕ್ಸಿಟಿ ಯು ನಿಯಮಿತವಾಗಿ ಹೆಚ್ಚುತ್ತಿದೆ ನಿರಂತರವಾಗಿ ಹೆಚ್ಚುತ್ತಿದೆ ಎಂಬ ಮೂಲಭೂತ ಸಂದಿಗ್ಧತೆಗೆ ನಾವು ಒಳಗಾಗುವುದಿಲ್ಲ ಆದರೆ ನಮ್ಮದೇ ಆದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ ಅಥವಾ ನಾವು ಈ ಕಾಂಪ್ಲೆಕ್ಸಿಟಿ ಯನ್ನು ನಿಭಾಯಿಸುವ ಸಾಮರ್ಥ್ಯ ನಿವಾರಿಸಲಾಗಿದೆ ಆದ್ದರಿಂದ ನೀವು ಈ ಸಂಕಟವನ್ನು ಹೇಗೆ ಪರಿಹರಿಸುತ್ತೀರಿ ಮತ್ತು ಅದನ್ನೇ ನಾವು ಔಟ್ಲೈನ್ ಮಾಡಲು ಪ್ರಯತ್ನಿಸುತ್ತೇವೆ ನಾವು ಇದನ್ನು ಹೇಗೆ ನಿರ್ವಹಿಸಲು ಮತ್ತು ವರ್ತಿಸಲು ಪ್ರಾರಂಭಿಸಬಹುದು ಎಂಬ ಕೆಲವು ಅಂಶಗಳನ್ನು ಮುಂದಿನ ಮಾಡ್ಯೂಲ್ ನಲ್ಲಿ ಅಂದರೆ ಮಾಡ್ಯೂಲ್ 5 ರಲ್ಲಿ ಉತ್ತಮವಾಗಿ ನಿಭಾಯಿಸಬಹುದು